ಆದ್ದರಿಂದ ಇದು ನಮ್ಮನ್ನು ಎಫ್ಡಿಟಿಡಿ ವಿಧಾನದಕೊನೆಯಲ್ಲಿದ್ದೇವೆ ಆದ್ದರಿಂದ ನಾವು ಸರಿಯಾಗಿ ನೋಡಿದ ವಿವಿಧ ಅಂಶಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ನಾವು ಪ್ರಾರಂಭಿಸಿದ ಇಲ್ಲಿ ಹಲವಾರು ಮಾಡ್ಯೂಲ್ಗಳು ಇದ್ದುದರಿಂದ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ತೆಗೆದುಕೊಂಡೆವು ಮತ್ತು ನಂತರ ಸೀಮಿತ ವ್ಯತ್ಯಾಸಗಳನ್ನು ಮಾಡಿದೆವು ಭಾಗಶಃ ಉತ್ಪನ್ನಗಳ ನಿಖರವಾದ ಪ್ರಾತಿನಿಧ್ಯಗಳನ್ನು ಪಡೆಯಲು ನಾವು ಬಳಸಿದ ಸೀಮಿತ ವ್ಯತ್ಯಾಸಗಳ ಪ್ರಮುಖ ಪರಿಕಲ್ಪನೆ ಯಾವುವು ಟೇಲರ್ ಪ್ರಮೇಯ ಟೇಲರ್ನ ಪ್ರಮೇಯವು ಕಡಿಮೆ ದೋಷವನ್ನು ಹೇಗೆ ಸರಿಯಾಗಿ ಪಡೆಯುವುದು ಎಂಬುದನ್ನು ನೋಡಲು ನಮಗೆ ಅವಕಾಶ ಮಾಡಿಕೊಟ್ಟಿದೆ ಆದ್ದರಿಂದ ಒಮ್ಮೆ ನಾವು ಸೀಮಿತ ವ್ಯತ್ಯಾಸಗಳನ್ನು ಹೊಂದಿದ್ದರೆ ಅದನ್ನು ಸರಿಯಾಗಿ ವಿವೇಚಿಸುತ್ತೇವೆ ಆದ್ದರಿಂದ ನಾವು ಕೊರೆಯಚ್ಚು ತಯಾರಿಸಿದ್ದೇವೆ ಈ ಕೊರೆಯಚ್ಚು ಯೀ ಕೋಶವಾಗಿದೆ ನವೀಕರಣ ಸಮೀಕರಣಗಳು ಎಂದು ಕರೆಯಲ್ಪಡುವ ಇದು ಜಾಗ ಮತ್ತು ಸಮಯದಲ್ಲಿನ ಕ್ಷೇತ್ರಗಳನ್ನು ಬದಲಾಯಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿತು

ಆದ್ದರಿಂದ ನಾವು ವಿಶ್ಲೇಷಣೆ ಮಾಡಿದ್ದೇವೆ ನಾವು ಕನ್ವರ್ಜೆನ್ಸ್ ಮಾಡಿದ್ದೇವೆ ಮತ್ತು ಸ್ಥಿರತೆ ಇಲ್ಲಿಯೇ ನಮ್ಮ ಕೊರಂಟ್ ಪ್ಯಾರಾಮೀಟರ್ ಅನ್ನು ನಾವು ಪಡೆದುಕೊಂಡಿದ್ದೇವೆ ಮತ್ತು ನಮ್ಮಲ್ಲಿ ಲಕ್ಸ್ ರಿಚ್ಟ್ಮಿಯರ್ ಪ್ರಮೇಯವೂ ಇದೆ ಅದರ ನಂತರ ನಾವು ಏನು ನೋಡಿದೆವು ಕೊರಂಟ್ ಸ್ಥಿರತೆಯ ಅಂಶವು ತೃಪ್ತಿಗೊಳ್ಳುತ್ತಿದೆ ಎಂದು ನಾವು ಊಹಿಸಿದ್ದೇವೆ ಪರಿಹಾರಗಳು ಯಾವಾಗಲೂ ನಿಖರವಾಗಿಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ ಅದು ಏನು ಪ್ರಸರಣದ ಯಾವುದು ಆದ್ದರಿಂದ ನಾವು ವಿಶ್ಲೇಷಣೆanalysis ಮತ್ತು ನಿಖರತೆಯನ್ನು ನೋಡಿದ್ದೇವೆ ಮತ್ತು ನಿಖರತೆಯಲ್ಲಿ ಪ್ರಸರಣ ಸಂಖ್ಯಾತ್ಮಕದdispersion numerical ಉದಾಹರಣೆಯನ್ನು ಮುಕ್ತ ಸ್ಥಳದೊಂದಿಗೆ ನೋಡಿದ್ದೇವೆ ನಂತರ ಓಮ್ನ ನಿಯಮವನ್ನು ಬಳಸಿದ ಸರಳ ವಸ್ತುಗಳನ್ನು ನಾವು ನೋಡಿದ್ದೇವೆ ನಂತರ ಆವರ್ತನ ಅವಲಂಬಿತ ಪ್ರಸರಣ ಸಾಮಗ್ರಿಗಳ ಡೆಬಿ ಮಾದರಿಯ ಚದುರಿಸುವ ಮಾಧ್ಯಮವನ್ನು ನೋಡಿದ್ದೇವೆ ಆದ್ದರಿಂದಇದು ಮುಖ್ಯವಾಗಿದೆ ಏಕೆಂದರೆ ಎಫ್ಡಿಟಿಡಿಯಲ್ಲಿ ನಮಗೆ ಸಮಯ ನವೀಕರಣ ಬೇಕು ಮತ್ತು ಇಲ್ಲಿ ನಾವು ಡಿ ಮತ್ತು ಇ ನಡುವಿನ ಸಂಬಂಧವನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ DE ಇದು ಸಮಯದ ಡೊಮೇನ್ನಲ್ಲಿ ಅಲ್ಲ ಕೇವಲ ಆವರ್ತನ ಡೊಮೇನ್ನಲ್ಲಿರುವಾಗ ಮಾತ್ರ ಸೈದ್ಧಾಂತಿಕವಾಗಿ ಸರಿಯಾಗಿರುತ್ತದೆ ಆದ್ದರಿಂದ ನಿಖರವಾಗಿ ಸರಳ ಮೊದಲ ಕ್ರಮಾಂಕದ ಪರಿಮಿತಿಗಳನ್ನು ಹೀರಿಕೊಳ್ಳುವ ವಸ್ತುವನ್ನು ಮತ್ತು ಅದರ ಅಸಮರ್ಪಕತೆಯನ್ನು ನೋಡಿದ್ದೇವೆಉದಾಹರಣೆಗೆ ಎವಾನ್ಸಂಟ್ ಅಲೆಗಳು ಎಬಿಸಿಯಿಂದ ಹೀರಲ್ಪಡುವುದಿಲ್ಲ ಆದ್ದರಿಂದ ನಂತರ ಪರಿಹಾರವು ಸಂಪೂರ್ಣವಾಗಿ ಹೊಂದಿಕೆಯಾದ ಪದರಗಳಾಗಿವೆ ಆದ್ದರಿಂದ PML ಗಳನ್ನು ವಿಸ್ತರಿಸಿದ ನಿರ್ದೇಶಾಂಕಗಳ ಮೂಲಕ ಸಿದ್ಧಾಂತವನ್ನು ಮತ್ತು ನಂತರ FDTDಯಲ್ಲಿ ಇಂಪ್ಲೆಮೆಂಟೇಷನ್ ನೋಡಿದ್ದೇವೆ ಹೀರುವ ಪರಿಮಿತಿಯು ಮೊದಲ ಕ್ರಮಾಂಕ ಎಬಿಸಿ ನನ್ನಲ್ಲಿದ್ದರೂ ಸಹ ಅದನ್ನು 1 ಡಿ ಪ್ರಕರಣದಲ್ಲಿ ಸಹ ಎವಾನೆಸೆಂಟ್ ಅಲೆಗಳಿರುವ ನಷ್ಟ ಮಾಧ್ಯಮದಲ್ಲಿ ಕಾರ್ಯಗತಗೊಳಿಸಿದರೆ ಎಬಿಸಿ ಪ್ರತಿಫಲನವನ್ನು ನೀಡುವುದಿಲ್ಲ ಮತ್ತು ಸ್ವಲ್ಪ ಪ್ರತಿಫಲನವನ್ನು ನೀಡುತ್ತದೆ ಆದ್ದರಿಂದ ಇದು ಎಬಿಸಿಯ ಅನಾನುಕೂಲವಾಗಿದೆ ಪಿಎಂಎಲ್ ಅನ್ನು ನೋಡಿದ ನಂತರ ನಾವು ನೋಡಿದ ಕೊನೆಯ ಅಂಶವೆಂದರೆ ಮೂಲಗಳು ಸರಿ ಆದ್ದರಿಂದ ನಾನು ಏನನ್ನಾದರೂ ಬಿಟ್ಟುಬಿಟ್ಟೆ ಇಲ್ಲ ಸರಿ ನಾನು ನಿಮಗೆ ತೋರಿಸಬೇಕಾದ ಕೊನೆಯ ವಿಷಯವೆಂದರೆ ನಾನು ಈ ಹಿಂದೆ ನಿಮಗೆ ಪ್ರಸ್ತಾಪಿಸಿರುವ ಈ ಸಾಫ್ಟ್ವೇರ್ ನಾನು ನಿಮಗೆ ತೋರಿಸುತ್ತೇನೆ ಅವುಗಳನ್ನು ನನ್ನ ಪ್ರಕಾರ ನಾನು ನಿಮಗೆ ತೋರಿಸುತ್ತೇನೆ ಕಾರಣ ಮೀಪ್ನಂತೆ ಅನೇಕ ಸಾಫ್ಟ್ವೇರ್ಗಳಿವೆ ಆದ್ದರಿಂದ ಇದರ ಒಂದು ದೊಡ್ಡ ಪ್ರಯೋಜನವೆಂದರೆ ಇದು ಎಂಐಟಿಯಲ್ಲಿನ ಶೈಕ್ಷಣಿಕ ಗುಂಪು ಮಾಡಿದ ಸಾಫ್ಟ್ವೇರ್ ಆಗಿದೆ ಆದ್ದರಿಂದ ಇದು ಮುಕ್ತ ಮೂಲವಾಗಿದೆ ಮತ್ತು ನೀವು ಹಣವನ್ನು ಪಾವತಿಸಬೇಕಾಗಿಲ್ಲ ಎಂದು ನಿಮಗೆ ತಿಳಿದಿದೆ ಅದು ಉಚಿತವಾಗಿದೆ ಸರಿ ಆದ್ದರಿಂದ ಅದನ್ನು ಉತ್ತೇಜಿಸಲು ಇದು ಒಂದು ಕಾರಣವಾಗಿದೆ ನಿಮಗೆ ಎಫ್ಡಿಟಿಡಿಯನ್ನು ತೋರಿಸಲು ಅವರು ಕೆಲಸ ಮಾಡಿದ ಉದಾಹರಣೆಗಳಲ್ಲಿ ಒಂದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಈ ಮೂಲಕ ಕೆಲಸ ಮಾಡುತ್ತೇವೆ